ಪ್ರಸರಣ ರೇಖೆಗಳ ಗುಣಲಕ್ಷಣ ಮತ್ತು ಕಾರ್ಯಕ್ಷಮತೆ ಮುಂದುವರೆದ ಭಾಗ ಇವಾಗ ಪ್ರಸರಣ ರೇಖೆಯ ಕಾರ್ಯಕ್ಷಮತೆ ಮತ್ತು ಗುಣಲಕ್ಷಣಗಳ ವಿಶಿಷ್ಟವಾದ ಹಿಂದಿನ ವಿಷಯದ ಈ ಮುಂದುವರಿಕೆ ಆದ್ದರಿಂದ 2 ಎಡಕ್ಕೆ ಈ ಒಂದು ಉದಾಹರಣೆಯ ನಂತರ ಮತ್ತು ಅದರ ನಂತರ ವೋಲ್ಟೇಜ್ ತರಂಗಗಳ ಬಗ್ಗೆ ಇನ್ನೊಂದಕ್ಕೆ ಹೋಗುತ್ತದೆ ಆದ್ದರಿಂದ ಶಾರ್ಟ್ ಸರ್ಕ್ಯೂಟ್ ಲೈನ್ ಮಾಧ್ಯಮವು ನಿಮ್ಮ ಪ್ರಸರಣ ರೇಖೆಯ ಮಾಡೆಲ್ನೊಂದಿಗೆ ಸಹ ಇದೆ ಎಂದು ಮೊದಲೇ ನೋಡಿದ್ದೇವೆ ಮತ್ತು ಈಗ ನಿಮ್ಮ ನಿಖರವಾದ ದೀರ್ಘ ಪ್ರಸರಣ ರೇಖೆ ಎಂದು ಕರೆಯುವದನ್ನು ಮತ್ತು ನಂತರ ಇದು ಸಣ್ಣ ಲೈನ್ ಮಧ್ಯಮ ಲೈನ್ ಮತ್ತು ಉದ್ದನೆಯ ಲೈನ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದೇ ನಿಯತಾಂಕಗಳನ್ನು ಹೊಂದಿರುತ್ತದೆ ಮತ್ತು ಅದು ಮುಂದಿನ ಉದಾಹರಣೆಯಾಗಿದೆ ಆದ್ದರಿಂದ ಇದು ಒಂದು ದೀರ್ಘ ಪ್ರಸರಣ ಮಾರ್ಗವಾಗಿದ್ದು ಇದು 124 KV 50 ಹರ್ಟ್ಜ್ ಮತ್ತು 0 8 ಪವರ್ ಫ್ಯಾಕ್ಟರ್ ಬಲಕ್ಕೆ ಹಿಂದುಳಿದಿರುವ 60 MVA ಲೋಡ್ ಅನ್ನು ತಲುಪಿಸುತ್ತಿದೆ ಪ್ರತಿರೋಧ ಮತ್ತು ಪ್ರತಿಕ್ರಿಯಾತ್ಮಕತೆಯನ್ನು ಸರಿಯಾಗಿ ನೀಡಲಾಗುತ್ತದೆ ಮತ್ತು ಚಾರ್ಜಿಂಗ್ ಕೆಪಾಸಿಟನ್ಸ್ನಿಂದಾಗಿ ಪ್ರವೇಶವನ್ನು 0 442 10 3 ಮ್ಹೋ ಸಹ ನೀಡಲಾಗುತ್ತದೆ ಈಗ A B C D ಸ್ಥಿರವನ್ನು ಕಂಡುಹಿಡಿಯಬೇಕು ಎಂಡ್ ವೋಲ್ಟೇಜ್ ಕರೆಂಟ್ ಮತ್ತು ಪವರ್ ಫ್ಯಾಕ್ಟರ್ ರೇಖೆಯ ನಿಯಂತ್ರಣ ಮತ್ತು ದಕ್ಷತೆಯನ್ನು ಕಳುಹಿಸಬೇಕು ಆದ್ದರಿಂದ ಪ್ರತಿರೋಧವನ್ನು 25 3 Ω X ಇದು 66 5 Ω ಮತ್ತು ಪ್ರತಿರೋಧವನ್ನು ನೀಡಲಾಗುತ್ತದೆ ಮತ್ತು ಆದ್ದರಿಂದ ಪ್ರತಿರೋಧವು 25 5 Ω ಮತ್ತು ನಿಮ್ಮ Y ಆ ಚಾರ್ಜಿಂಗ್ ಪ್ರವೇಶಕ್ಕೆ ಸಮಾನವಾಗಿರುತ್ತದೆ j0 442 10 3 ಮ್ಹೋ ಇದು ಚಾರ್ಜಿಂಗ್ ಪ್ರವೇಶ ಮತ್ತು γl ಇದನ್ನು ದೀರ್ಘ ರೇಖೆಯ ವಿಷಯ ಎಂದು ಕರೆಯುತ್ತೀರಿ ಆದ್ದರಿಂದ γl ವಾಸ್ತವವಾಗಿ ಇದು ಒಂದು ZY ಇದು ವಾಸ್ತವವಾಗಿ ಸಣ್ಣ z ಸರಿನಾ ಆದ್ದರಿಂದ ಸಣ್ಣ zyl ಗೆ ಸಮಾನವಾಗಿರುತ್ತದೆ l2 ಅನ್ನು ತಂದರೆ ಅದರ ಮೇಲೆ ಮೂಲವನ್ನು ಬರೆಯಬಹುದು ಆದ್ದರಿಂದ zlyl ಅದು ವಾಸ್ತವವಾಗಿ γlcapital Z capital Y ಆಗಿದೆ ಮತ್ತು Z ಮತ್ತು Y ಎರಡೂ ತಿಳಿದಿದೆ ಇದು Z ಮತ್ತು ಇದು Y ಎರಡೂ ನಿಮಗೆ ತಿಳಿದಿದೆ ಆದ್ದರಿಂದ ZY ಯು Z ಇದಕ್ಕೆ ಸಮಾನವಾಗಿರುತ್ತದೆ ಮತ್ತು ಇದು Y ಅನ್ನು 0 0327 j 0 174 ಪಡೆಯುತ್ತೀರಿ ಆದ್ದರಿಂದ A D ಅದು ದೀರ್ಘ ರೇಖೆಯ A B C D ನಿಯತಾಂಕವಾಗಿದ್ದು ಅದು cosh γl ಆಗಿದೆ ಆದ್ದರಿಂದcosh ZY cos ಹೈಪರ್ಬೋಲಿಕ್ಗೆ ಸಮನಾಗಿರುತ್ತದೆ ಈ ಮೌಲ್ಯ ಪರ್ಯಾಯ ಇಲ್ಲಿ ZY ನಿಮಗೆ A D 0 986 ಕೋನ 0 32 ಡಿಗ್ರಿ ಸರಿನಾ ಮತ್ತು B ZCsinh γl ಆಗಿದೆ ಮತ್ತು ಸಮಾನವಾಗಿರುತ್ತದೆ ನೀವು Z ನ ಮೂಲವನ್ನು ಬರೆಯಬಹುದು ZC ZY ಕ್ಯಾಪಿಟಲ್ Z ಮೇಲೆ ಕ್ಯಾಪಿಟಲ್ Y ಅನ್ನು ಸಹ ಮೊದಲೇ ಈ ಎಲ್ಲ ವಿಷಯಗಳನ್ನು ಈ ಪದ ಮತ್ತು ವ್ಯಾಖ್ಯಾನವನ್ನು ನೀಡಿದ್ದೇವೆ ಆದ್ದರಿಂದ sinh ZY ಈ ವಿಷಯವನ್ನು ಬದಲಿಸಿದರೆ ZY ಎಂದು ಲೆಕ್ಕ ಹಾಕಿದರೆ ಅದು 393 j 72 3 ಆಗಿರುತ್ತದೆ ಮತ್ತು ಆದ್ದರಿಂದ ಈ B ಇಲ್ಲಿ ಬದಲಿಸಿದರೆ ನಿಮಗೆ 70 3 ಕೋನ 69 2 ಡಿಗ್ರಿ ಸಿಗುತ್ತದೆ ಮತ್ತುC 1ZCsinh γl ಆದ್ದರಿಂದ ಇದು 1ZC ಆಗಿದೆ ಆದ್ದರಿಂದ ಇದು YZ ದೊಡ್ಡಕ್ಷರ Y ಯಿಂದ ದೊಡ್ಡಕ್ಷರ Ysinh ZY ಆಗಿದೆ ಆದ್ದರಿಂದ ಈ ಎಲ್ಲಾ ಮೌಲ್ಯಗಳನ್ನು ಬದಲಿಸಿದರೆ C j 0 44 10 4 ಸಿಗುತ್ತದೆ ಆದ್ದರಿಂದ ಇದು ಮುಗಿದ ದೀರ್ಘ ರೇಖೆಯ ಎಲ್ಲಾ A B C D ಪ್ಯಾರಾಮೀಟರ್ ಗಣನೆಯಾಗಿದೆ ಈಗ ಮುಂದಿನದು ಭಾಗ ಕಳುಹಿಸಬೇಕಾದ ಅಂತಿಮ ವೋಲ್ಟೇಜ್ ಕರೆಂಟ್ ಮತ್ತು ವಿದ್ಯುತ್ ಅಂಶವನ್ನು ಕಂಡುಹಿಡಿಯಬೇಕು ಇದು ಭಾಗ ಆದ್ದರಿಂದ 60 MVA 124 KV ಯಲ್ಲಿ ಲೋಡ್ ಮಾಡಿ ಯಾವುದನ್ನೂ ಉಲ್ಲೇಖಿಸದಿದ್ದರೆ ಇದರರ್ಥ ಲೈನ್ ಟು ಲೈನ್ ಎಂದು ಭಾವಿಸಬೇಕು ಆದ್ದರಿಂದ ಈ ವೋಲ್ಟೇಜ್ ಲೈನ್ ಟು ಲೈನ್ ರೇಖೆಯಾಗಿದೆ ಸರಿನಾ ಆದ್ದರಿಂದ ಇದನ್ನು ಮೊದಲಿನಂತೆಯೇ ಲೋಡ್ ಮಾಡಿ 3ನಿಮ್ಮ VI ಇದು MVA ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು 60 1000 ಸರಿನಾ ಆದ್ದರಿಂದ ಇದು ಮೂಲತಃ ಕರೆಂಟ್ ನ ಪ್ರಮಾಣ 279 36 ಆಂಪಿಯರ್ ಆಗಿದೆ ಆದ್ದರಿಂದ ಮತ್ತು ಈ ಒಂದು ವಿದ್ಯುತ್ ಅಂಶವು 0 8 ಮಂದಗತಿಯಲ್ಲಿದೆ ಆದ್ದರಿಂದ IR 279 36 ಕೋನ ಮೈನಸ್ 36 87 ಡಿಗ್ರಿ ಆಂಪಿಯರ್ಗೆ ಸಮಾನವಾಗಿರುತ್ತದೆ ಏಕೆಂದರೆ ವಿದ್ಯುತ್ ಅಂಶವು 0 8 ಆಗಿದ್ದು ಮಂದಗತಿಯಲ್ಲಿದೆ ಸರಿನಾ ಆದ್ದರಿಂದ ಇಲ್ಲಿ VR ಎಂಬುದು ಲೈನ್ ತಟಸ್ಥವಾಗದ ಫೇಸ್ ವೋಲ್ಟೇಜ್ ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ 1243 ಕೋನ 0 ಡಿಗ್ರಿ KV ಆದ್ದರಿಂದ ಇದು 71 6 ಕೋನ 0 ಡಿಗ್ರಿ ಕಿಲೋವೋಲ್ಟ್ ಆಗಿದೆ ಇದು ಫೇಸ್ ವೋಲ್ಟೇಜ್ ಆಗಿದೆ ಈಗ ನಿಮಗೆ ತಿಳಿದಿದೆ ಅಂತಿಮ ವೋಲ್ಟೇಜ್ ಕಳುಹಿಸುವುದು AVR BIR ಸಮಾನವಾಗಿರುತ್ತದೆ ಸರಿನಾ ಆದ್ದರಿಂದ ಈ ಕರೆಂಟ್ ವಾಸ್ತವವಾಗಿ 279 87 ಡಿಗ್ರಿಗೆ 220 ಆಗಿದೆ ಅಂದರೆ ಈ VS 0 32 ಡಿಗ್ರಿ 70 ಕ್ಕೆ ಸಮನಾಗಿರುತ್ತದೆ ಅದು AVR 71 6 ಕೋನ 0 ಆಗಿದೆ ಮತ್ತು ಇದು ನಿಮ್ಮ B ಮೌಲ್ಯ 70 3 ಕೋನ 69 2 ಮತ್ತು ಈ ಕರೆಂಟ್ 279 36 ಆಂಪಿಯರ್ ಆಗಿದೆ ಆದ್ದರಿಂದ 1000 ರಿಂದ ಭಾಗಿಸಿದಾಗ ಅದು ಈ ಸಂಪೂರ್ಣ ಪ್ರಮಾಣವು ಕಿಲೋ ವೋಲ್ಟ್ ಕೋನಕ್ಕೆ ಮೈನಸ್36 87 ಡಿಗ್ರಿ ಆಗಿ ವೋಲ್ಟೇಜ್ ಡ್ರಾಪ್ ಆಗಿ ಪರಿಣಮಿಸುತ್ತದೆ ಸರಿನಾ ಏಕೆಂದರೆ ಇದು ಕಿಲೋ ವೋಲ್ಟ್ ಆಗಿದೆ ಆದ್ದರಿಂದ VS ಅನ್ನು ಪಡೆಯುತ್ತೀರಿ 87 1 ಡಿಗ್ರಿ ಕಿಲೋ ವೋಲ್ಟ್ ಆದ್ದರಿಂದ 387 12 ಡಿಗ್ರಿ ಕಿಲೋ ವೋಲ್ಟ್ ಅನ್ನು 152 14 ಕೋನ 7 12 ಡಿಗ್ರಿ ಕಿಲೋ ವೋಲ್ಟ್ಗೆ ರೇಖಿಸಲು ಎಂಡ್ ವೋಲ್ಟೇಜ್ L ಡ್ಯಾಶ್ L ಅನ್ನು ಕಳುಹಿಸುತ್ತದೆ ಸರಿನಾ ಈಗ ಎಂಡ್ ಕರೆಂಟ್ ಕಳುಹಿಸಲಾಗುತ್ತಿದೆ IS C VR D IR C ಮತ್ತು D ಎರಡನ್ನೂ ಸರಿಯಾಗಿ ಲೆಕ್ಕಹಾಕಲಾಗಿದೆ ಆದ್ದರಿಂದ ಮತ್ತು VR ತಿಳಿದಿದೆ IR ಸಹ ಸರಿ ಎಂದು ತಿಳಿದಿದೆ ಆದ್ದರಿಂದ ಇಲ್ಲಿ ಬದಲಿಯಾಗಿರುವ ಈ ಎಲ್ಲಾ ಮೌಲ್ಯವನ್ನು ಇಲ್ಲಿಯೇ ಬದಲಿ ಮಾಡಿ ಮತ್ತು ಲೆಕ್ಕಾಚಾರ ಮಾಡುತ್ತೀರಿ IS 257 78 ಕೋನ ಮೈನಸ್ 30 86 ಡಿಗ್ರಿ ಆಂಪಿಯರ್ಗೆ ಸಮಾನವಾಗಿರುತ್ತದೆ ಸರಿನಾ ಆದ್ದರಿಂದಒಂದು ಉಲ್ಲೇಖ ರೇಖೆಯನ್ನು ತೆಗೆದುಕೊಳ್ಳುವುದನ್ನು ಕಂಡುಹಿಡಿಯಲು ಇದು ಉಲ್ಲೇಖ ರೇಖೆಯಾಗಿದೆ ನಿಮ್ಮ VS 152 14 ಕೋನ 7 12 ಡಿಗ್ರಿ ಆದ್ದರಿಂದ ಈ ಉಲ್ಲೇಖ ರೇಖೆಯಿಂದ ಮುನ್ನಡೆಸುತ್ತದೆ ಆದ್ದರಿಂದ ಇದು ನಿಮ್ಮ VS 7 12 ಡಿಗ್ರಿ ಮತ್ತು ಕರೆಂಟ್ ಮೈನಸ್ 30 8786 ಡಿಗ್ರಿ ಆದ್ದರಿಂದ ಈ ಭಾಗ 36 87 ಡಿಗ್ರಿ ಆದ್ದರಿಂದ ಕೋನ ಪವರ್ ಫ್ಯಾಕ್ಟರ್ ಕೋನವು ಈ ಕಳುಹಿಸುವ ಎಂಡ್ ವೋಲ್ಟೇಜ್ ಮತ್ತು ಈ ಕಳುಹಿಸುವ ಎಂಡ್ ಕರೆಂಟ್ ನಡುವಿನ ಕೋನವಾಗಿರುತ್ತದೆ ಆದ್ದರಿಂದ ಇದು 7 12 30 98 ಡಿಗ್ರಿ ಆಗಿರುತ್ತದೆ ಸರಿನಾ ಇದು ಪವರ್ ಫ್ಯಾಕ್ಟರ್ ಕೋನ ಆದ್ದರಿಂದ ಒಮ್ಮೆ ಈ ಪವರ್ ಫ್ಯಾಕ್ಟರ್ ಕೋನವನ್ನು ಪಡೆದರೆ ಆದ್ದರಿಂದ ಇದನ್ನು 37 98 ಡಿಗ್ರಿ cosine ಆಗಿರುವ 0 788 ಕಳುಹಿಸುವ ಅಂತಿಮ ವಿದ್ಯುತ್ ಅಂಶವಾಗಿ ತೆಗೆದುಕೊಳ್ಳುತ್ತೀರಿ ಸರಿನಾ ಇದು ಕಳುಹಿಸುವ ಅಂತಿಮ ವಿದ್ಯುತ್ ಅಂಶವಾಗಿದೆ ಈಗ ಮೂರನೇ ಭಾಗವೆಂದರೆ ನಿಯಂತ್ರಣವನ್ನು ಸರಿಯಾಗಿ ಕಂಡುಹಿಡಿಯಬೇಕು ಆದ್ದರಿಂದ PS ಅಂತಿಮ ಶಕ್ತಿಯನ್ನು ಕಳುಹಿಸುವುದಕ್ಕೆ ಸಮನಾಗಿರುತ್ತದೆ 3 VI ಇದು 257 78 cosine 152 14 KV ಯನ್ನು ರೇಖಿಸಲು ಇದು ಒಂದು ಲೈನ್ ಏಕೆಂದರೆ ಇದನ್ನು 1000 ರಿಂದ ಭಾಗಿಸಿ ಏಕೆಂದರೆ ಇದು ಆಂಪಿಯರ್ನಲ್ಲಿದೆ ಮತ್ತು ಅದಕ್ಕಾಗಿಯೇ 1000 ರಿಂದ ಭಾಗಿಸಿದ್ದೇವೆ ಆದ್ದರಿಂದ ಮತ್ತು ಇದು ಕಿಲೋ ವೋಲ್ಟ್ನಲ್ಲಿದೆ ಇದು ಕಿಲೋ ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ಇದು 53 52 ಮೆಗಾವ್ಯಾಟ್ ಆಗುತ್ತದೆ ಸರಿನಾ ಮತ್ತು ಅಂತಿಮ ಶಕ್ತಿಯನ್ನು ಪಡೆಯುವುದು 60 0 8 ಆದ್ದರಿಂದ 48 ಮೆಗಾವ್ಯಾಟ್ ಇದು 3 ಹಂತದ ವಿದ್ಯುತ್ ಸರಿನಾ ಮತ್ತು ಇದು 3 ಹಂತದ ಕಳುಹಿಸುವ ಅಂತಿಮ ಶಕ್ತಿಯಾಗಿದೆ ಆದ್ದರಿಂದ 53 52 ಸ್ವೀಕರಿಸುವ ಅಂತ್ಯವು 48 ಆಗಿದೆ ಆದ್ದರಿಂದ ದಕ್ಷತೆಯು ಮೇಲೆ 48 ಎಂದು ಕರೆಯುವುದು PR ಆಗಿದೆ PS ಲ್ಲಿ ಇದು ನಮಗೆ ತಿಳಿದಿದೆ ಆದ್ದರಿಂದ 4853 52 89 68 ಅದು ಸಾಲಿನ ದಕ್ಷತೆಯೊಂದಿಗೆ ಸರಿನಾ ನಂತರ ಈ D ವಾಸ್ತವವಾಗಿ ಇದನ್ನು ರೇಖೆಯ D ದಕ್ಷತೆಯಲ್ಲಿ ನೀಡಲಾಗಿದೆ ಆದರೆ ಇಲ್ಲಿಯೇ ವೋಲ್ಟೇಜ್ ಅನ್ನು ಸರಿಯಾಗಿ ಲೆಕ್ಕ ಹಾಕಿದ್ದೇವೆ voltage regulation VS|A| VRVR VS ಅನ್ನು VS ಪರಿಮಾಣ ಎಂದು ಕರೆಯಲಾಗುತ್ತದೆ A ಯ ಪರಿಮಾಣವು VR ಪರಿಮಾಣವೆಂದು ಕರೆಯಲಾಗುತ್ತದೆ ನೀವು ಇಲ್ಲಿ ಬದಲಿಯಾಗಿರುವುದನ್ನು ತಿಳಿದಿದೆ ಆದ್ದರಿಂದ ನಿಮ್ಮ ವೋಲ್ಟೇಜ್ ನಿಯಂತ್ರಣವು 24 ಆದ್ದರಿಂದ ಇದು ದೀರ್ಘ ಪ್ರಸರಣ ಲೈನ್ ಅನ್ನು ಸರಿಯಾಗಿ ಪರಿಗಣಿಸಿ ಈ ಉದಾಹರಣೆಯಾಗಿದೆ ಮುಂದಿನದು ಈ ದೀರ್ಘ ಪ್ರಸರಣ ಮಾರ್ಗಕ್ಕಾಗಿ ಇದಕ್ಕಾಗಿ ಒಂದು ಉದಾಹರಣೆಯಾಗಿದೆ ಅದೇ ಡೇಟಾವನ್ನು ಸಣ್ಣ ಲೈನ್ ಮಧ್ಯಮ ಲೈನ್ ಮತ್ತು ದೀರ್ಘ ಲೈನ್ ಗೆ ಬಳಸಲಾಗಿದೆ ಆದ್ದರಿಂದ 6 ಎ 60 ಹರ್ಟ್ಜ್ 250 ಕಿಲೋ ಮೀಟರ್ ಉದ್ದದ ಪ್ರಸರಣ ಮಾರ್ಗವು 33 j104 ಓಮ್ನ ಪ್ರತಿರೋಧವನ್ನು ಹೊಂದಿದೆ ಮತ್ತು ಒಟ್ಟು 10 3 ಮ್ಹೋ ಪ್ರವೇಶದ ಸ್ವೀಕರಿಸುವ ಅಂತಿಮ ಲೋಡ್ 208 KV ಯಲ್ಲಿ 50 ಮೆಗಾವ್ಯಾಟ್ ಆಗಿದೆ ಇದು 0 8 ಪವರ್ ಫ್ಯಾಕ್ಟರ್ ಮಂದಗತಿಯಲ್ಲಿದೆ ಕಳುಹಿಸುವ ಅಂತ್ಯವು ಅಂತಿಮ ವೋಲ್ಟೇಜ್ ಕರೆಂಟ್ ಪವರ್ ಫ್ಯಾಕ್ಟರ್ ಮತ್ತು ಪವರ್ ಅನ್ನು ಶಾರ್ಟ್ ಲೈನ್ ನಾಮಮಾತ್ರ π ವಿಧಾನ ಮತ್ತು ನಿಖರವಾದ ಪ್ರಸರಣ ರೇಖೆಯನ್ನು ಬಳಸಿ ಕಂಡುಹಿಡಿಯಬೇಕು ಮತ್ತು ನಂತರ 250 ಕಿಲೋ ಮೀಟರ್ ಉದ್ದವಿದ್ದರೂ ಹೋಲಿಸಿ ಆದರೆ ಸಣ್ಣ ಲೈನ್ನ ಊಹೆಯು ಮಧ್ಯಮ ಮತ್ತು ನಂತರ ಉದ್ದನೆಯ ಲೈನ್ ಆಗಿದೆ ಆದ್ದರಿಂದ ಅದೇ ಡೇಟಾವನ್ನು ಬಳಸುತ್ತದೆ ಆದ್ದರಿಂದ Z ಗೆ 33 j104 109 40 ಓಮ್ Y j 10 3 ಮ್ಹೋ ಸೀಮೆನ್ಸ್ ಬರೆಯುತ್ತಿಲ್ಲ ನಾನು ಮ್ಹೋ ಸರಿಯಾಗಿ ಬರೆಯಲು ಬಯಸುತ್ತೇನೆ ಆದ್ದರಿಂದ ಮ್ಹೋ ಬರೆಯುವುದು ಎಂಡ್ ಲೋಡ್ ಅನ್ನು ಸ್ವೀಕರಿಸುವುದು 2 208 KV ಯಲ್ಲಿ 50 ಮೆಗಾವ್ಯಾಟ್ ಮತ್ತು 0 8 ಮಂದಗತಿಯ ವಿದ್ಯುತ್ ಅಂಶವಾಗಿದೆ ಆದ್ದರಿಂದ ಮೊದಲು ಕರೆಂಟ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಸ್ವೀಕರಿಸುವ ಅಂತಿಮ ಹೊರೆ 50 ಮೆಗಾವ್ಯಾಟ್ ಸರಿನಾ ಆದ್ದರಿಂದ 3 V Icosφ50 ಆದರೆ ವಿದ್ಯುತ್ ಅಂಶವು 0 8 ಮಂದಗತಿಯಲ್ಲಿರುವುದರಿಂದ ಕರೆಂಟ್ ಕೋನವನ್ನು ಸಹ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ IR 5032080 8 ಮತ್ತು ಕೋನ ಮೈನಸ್ 36 87 ಡಿಗ್ರಿ ಬರೆಯುತ್ತಿದ್ದೇವೆ ಆದ್ದರಿಂದ IR ಇದಕ್ಕೆ ಸಮನಾಗಿರುತ್ತದೆ ಈ 50 ಅನ್ನು ಮೆಗಾವ್ಯಾಟ್ ಮತ್ತು ಈ 208 ಕಿಲೋ ವೋಲ್ಟ್ ಎಂದು ಕರೆಯುತ್ತೀರಿ ಆದ್ದರಿಂದ ಈ ಕರೆಂಟ್ ಕಿಲೋ ಆಂಪಿಯರ್ ಆಗಿರುತ್ತದೆ ಆದ್ದರಿಂದ IR 0 173 ಕೋನ ಮೈನಸ್ 36 87 ಡಿಗ್ರಿ ಕಿಲೋ ಆಂಪಿಯರ್ ಆದ್ದರಿಂದ ಫೇಸ್ ವೋಲ್ಟೇಜ್ 2003ಆದ್ದರಿಂದ 120 08 ಕೋನ 0 ಡಿಗ್ರಿ KV ಈಗ ಮೊದಲು ನೀವು ಇದನ್ನು ಸಣ್ಣ ಲೈನ್ ನ ಅಂದಾಜು ಕಿರು ಲೈನ್ ಎಂದು ಪರಿಗಣಿಸಿದರೆ VS VR IZ ಆದ್ದರಿಂದ VR ಅನ್ನು ಬದಲಿಸಿ ನಂತರ Z ಗೆ ಸರಿಯಾಗಿ VS ಅನ್ನು 135 87 ಕೋನ 4 62 ಡಿಗ್ರಿ ಕಿಲೋ ವೋಲ್ಟ್ ಪಡೆಯುತ್ತೀರಿ ಆದ್ದರಿಂದ ಎಂಡ್ ವೋಲ್ಟೇಜ್ ಲೈನ್ ಅನ್ನು ಲೈನ್ಗೆ ಕಳುಹಿಸುವುದರಿಂದ ಇದನ್ನು 3 ರಿಂದ ಗುಣಿಸಿ ನಿಮಗೆ 235 33 ಕೋನ 4 62 ಡಿಗ್ರಿ KV ಸರಿಯಾಗಿ ಸಿಗುತ್ತದೆ ಮತ್ತು ಶಾರ್ಟ್ ಲೈನ್ ಕಳುಹಿಸುವ ಅಂತಿಮ ಕರೆಂಟ್ ಅನ್ನು ಸ್ವೀಕರಿಸಲು ಸಮಾನವಾಗಿರುತ್ತದೆ ಈ ಒಂದು 0 173 ಕೋನ ಮೈನಸ್ 36 87 ಡಿಗ್ರಿ ಕಿಲೋ ಆಂಪಿಯರ್ ಸಣ್ಣ ಲೈನ್ ಗೆ ಸರಿನಾ ಆದ್ದರಿಂದ ಕಳುಹಿಸುವ ಅಂತಿಮ ವಿದ್ಯುತ್ ಅಂಶವನ್ನು ಕೊನೆಗೊಳಿಸುವುದನ್ನು ಕರೆಂಟ್ ಎಂದು ಹೇಳಿದ್ದೇನೆ ಮೈನಸ್ 36 8 ಮತ್ತು ವೋಲ್ಟೇಜ್ ಎಂಬುದು ಕೋನ 4 6 ಆಗಿ ಕರೆಯುತ್ತದೆ ಒಂದು ಸೆಕೆಂಡ್ಗೆ ಇದು ಉಲ್ಲೇಖ ಲೈನ್ ಮತ್ತು ವೋಲ್ಟೇಜ್ 235 33 ಕಳುಹಿಸುವ ಅಂತಿಮ ವೋಲ್ಟೇಜ್ 4 62 ಡಿಗ್ರಿ ಎಂದು ಭಾವಿಸೋಣ ಆದ್ದರಿಂದ ಈ ಉಲ್ಲೇಖ ಲೈನ್ ಯಿಂದ ಇದು VS ಮತ್ತು ಈ ಕೋನವು 4 62 ಡಿಗ್ರಿ ಸರಿನಾ ಮತ್ತು ಕರೆಂಟ್ ಮೈನಸ್ 36 87 ಎಂದು ಕರೆಯುತ್ತೀರಿ ಆದ್ದರಿಂದ ಇದು ಕರೆಂಟ್ IR ಸರಿನಾ ಈ ವಿಷಯವನ್ನು IR ಎಂದು ಕರೆಯಬಹುದು ಎಂದು ಹೇಳಿ ಮತ್ತು IR ISVS IS ಸಣ್ಣ ಲೈನ್ ಗೆ IR IS ಆದ್ದರಿಂದ ಈ ಕೋನವು 36 87 ಕ್ಕೆ ಈ ಕಳುಹಿಸುವ ಎಂಡ್ ವೋಲ್ಟೇಜ್ ಮತ್ತು ಎಂಡ್ ಕರೆಂಟ್ಗೆ ಸಮನಾಗಿರುತ್ತದೆ ಈ IR ವಾಸ್ತವವಾಗಿ IS ಗೆ ಸಮಾನವಾಗಿರುತ್ತದೆ ಎಂಡ್ ವೋಲ್ಟ್ ಅನ್ನು ಸಣ್ಣ ಲೈನ್ ಗೆ ಕಳುಹಿಸುತ್ತದೆ ಸರಿನಾ ಆದ್ದರಿಂದ ಪವರ್ ಫ್ಯಾಕ್ಟರ್ ಕೋನವು ಈ ವೋಲ್ಟೇಜ್ ಮತ್ತು ಕರೆಂಟ್ ನಡುವಿನ ಕೋನವಾಗಿರುತ್ತದೆ ಆದ್ದರಿಂದ ಇದು 4 62 36 87 ಆಗಿರುತ್ತದೆ ಇದರರ್ಥ ಆ ಅಂಶದ ಕೋನ ಈ ವಿಷಯ ನೀವು ನಿಜವಾಗಿ ನೇರವಾಗಿರುತ್ತೀರಿ ಪವರ್ ಫ್ಯಾಕ್ಟರ್ ಕೋನ 36 62 ಎಂದು ಬರೆಯುತ್ತಿದ್ದೇನೆ ಆದ್ದರಿಂದ ಮೂಲತಃ ಇದು ಈ ವಿಷಯದ ಕೊಸೈನ್ ಆದ್ದರಿಂದ 0 75 ಆಗಿದೆ ಮತ್ತು ಅಂತಿಮ ಶಕ್ತಿಯನ್ನು ಕಳುಹಿಸುವುದು 3 ಗೆ ಸಮನಾಗಿರುತ್ತದೆ ಈ ಸಾಲಿನ ಅಂತಿಮ ವೋಲ್ಟೇಜ್ ಅನ್ನು ಕರೆಂಟ್ ಬಿಂದುವಿಗೆ ಸಾಲಿನಲ್ಲಿ ಕಳುಹಿಸಲು ಈ ವಿಷಯವನ್ನು 173 ಇದರ 0 75 ವಿದ್ಯುತ್ ಅಂಶಕ್ಕೆ ಸರಿಯಾಗಿ ಕಳುಹಿಸುತ್ತದೆ ಆದ್ದರಿಂದ ಇದು 52 88 ಮೆಗಾವ್ಯಾಟ್ ಆಗಿದೆ ಇದು ಸಣ್ಣ ಸಾಲಿನ ನಂತರ ಟೇಬಲ್ ಕೋಷ್ಟಕ ರೂಪದಲ್ಲಿ ಇರಿಸುತ್ತದೆ ಮತ್ತು ಈ ವ್ಯತ್ಯಾಸವನ್ನು ನೋಡುತ್ತೀರಿ ನಾಮಿನಲ್ ವಿಧಾನ ಅನ್ನು ನೀವು ಪರಿಗಣಿಸಿದಾಗ ಅದು A D 1 YZ2 ಲೆಕ್ಕಾಚಾರ ಮಾಡಿದರೆ ಆಗಿದ್ದರೆ 0 9481 ಕೋನವನ್ನು ಕೇವಲ 1 ಡಿಗ್ರಿ ಸರಿನಾ ಮತ್ತು B Z ಪಡೆಯುತ್ತೀರಿ ಆದ್ದರಿಂದ 109 4 ಡಿಗ್ರಿಮತ್ತು C Y 1 YZ4 ಅದು ಸರಿಸುಮಾರು j 10 3 ಆಗುತ್ತದೆ ಮತ್ತು ನಿಮಗೆ ತಿಳಿದಿದೆ VS AVR B IR ಇಲ್ಲಿ ಎಲ್ಲಾ ಪ್ಯಾರಾಮೀಟರ್ AVR B IR ಪರ್ಯಾಯವಾಗಿ ಕಳುಹಿಸುವ ಎಲ್ಲವು ಅಂತಿಮ ವೋಲ್ಟೇಜ್ 129 72 ಡಿಗ್ರಿ KV ಆದ್ದರಿಂದ ಈ 129 817 ಗೆ VS ಲೈನ್ 3 ಆಗಿರುತ್ತದೆ ಅದು 224 85 ಕೋನ 5 7272 ಡಿಗ್ರಿ KV ಆಗಿದೆ ಇದು ಮುಂದಿನ ಲೈನ್ ನ ವೋಲ್ಟೇಜ್ ಆಗಿದೆ ಎಂಡ್ ಕರೆಂಟ್ IS CVR D IR ಅನ್ನು ಕಳುಹಿಸುತ್ತೇನೆ ಅದು C D ಮೌಲ್ಯ ಹಾಕಿದರೆ VR IR ಮೌಲ್ಯ ಇಲ್ಲಿಗೇ ಹಾಕಿದ ಎಲ್ಲಾ IS ಅನ್ನು 0 135 ಕೋನಕ್ಕೆ ಸಮನಾಗಿರುತ್ತದೆ 10 2323 ಡಿಗ್ರಿ ಕಿಲೋ ಆಂಪಿಯರ್ ಆದ್ದರಿಂದ ಈ ಉಲ್ಲೇಖ ಲೈನ್ ಅನ್ನು ತೆಗೆದುಕೊಳ್ಳುತ್ತೀರಿ ಮತ್ತು VS ಲೈನ್ ನ ಲೈನ್ ಗೆ 5 72 ಡಿಗ್ರಿ ನೀಡಲಾಗುತ್ತದೆ ಆದ್ದರಿಂದ ಇದು VS 5 72 ಡಿಗ್ರಿ ಮತ್ತು ಕರೆಂಟ್ ಕೋನ IS ಕೋನ 10 23 ಡಿಗ್ರಿ ಆದ್ದರಿಂದ ಇದು 10 23 ಡಿಗ್ರಿ ಉಲ್ಲೇಖ ಲೈನ್ ನಿಂದ ನಿಮ್ಮ IS ಆಗಿದೆ ಆದ್ದರಿಂದ ನೀವು ವೋಲ್ಟೇಜ್ ಮತ್ತು ಕರೆಂಟ್ VS ಮತ್ತು IS ನಡುವಿನ ಕೋನವನ್ನು ಪಡೆಯಬೇಕು ಆದ್ದರಿಂದ ಇದು 10 72 ಆಗಿ ಪರಿಣಮಿಸುತ್ತದೆ ಸರಿನಾ ಇದರರ್ಥಈ ಕೋನವನ್ನು ಕಂಡುಹಿಡಿಯಬೇಕು ಮತ್ತು ಈ ಕೋನವು 4 51 ಡಿಗ್ರಿ ಗೆ ಬರುತ್ತದೆ ಆದ್ದರಿಂದ ಇದರರ್ಥ ಕಳುಹಿಸುವ ಅಂತಿಮ ವಿದ್ಯುತ್ ಅಂಶವು cosine 4 51 ಡಿಗ್ರಿ ಆಗಿದ್ದು ಅದು 0 997 ಆಗಿದೆ ಮತ್ತು ಇದು ವಿದ್ಯುತ್ ಅಂಶವನ್ನು ಮುನ್ನಡೆಸುತ್ತಿದೆ ಏಕೆಂದರೆ ಕರೆಂಟ್ IS ವಾಸ್ತವವಾಗಿ ವೋಲ್ಟೇಜ್ ಅನ್ನು ಸರಿಯಾಗಿ ಮುನ್ನಡೆಸುತ್ತದೆ ಹಿಂದಿನ ಪ್ರಕರಣವು VS ನಿಂದ ಹಿಂದುಳಿದಿದೆ ಎಂದು ನೋಡಿದ್ದೀರಿ ಅದು VS ನಿಂದ ಹಿಂದುಳಿದಿದೆ ಆದರೆ ಅದು ಸಣ್ಣ ಲೈನ್ ಗೆ ಮತ್ತು ಇದಕ್ಕಾಗಿ ಕರೆಂಟ್ ಕಳುಹಿಸುವ ಅಂತ್ಯವು ನಿಮ್ಮ ವೋಲ್ಟೇಜ್ಗೆ ಕಾರಣವಾಗುವುದನ್ನು ನೋಡಿದ್ದೀರಿ ಅದಕ್ಕಾಗಿಯೇ ಅದು ಪ್ರಮುಖ ವಿದ್ಯುತ್ ಅಂಶ 0 997 ಆಗಿದೆ ಆದ್ದರಿಂದ ಮತ್ತು ಇಲ್ಲಿ IS ಪ್ರಮುಖ VS ಅನ್ನು ಬರೆದಿದ್ದೇನೆ ಮತ್ತು 10 72 ಡಿಗ್ರಿ ಅದು 4 51 ಡಿಗ್ರಿ ಆದ್ದರಿಂದ PS 3 224 85 ಗೆ ಸಮಾನವಾಗಿರುತ್ತದೆ ಮತ್ತು ಇದು ಕಿಲೋ ಆಂಪಿಯರ್ನಲ್ಲಿ ವಿದ್ಯುತ್ ಅಂಶ 0 997 ಗೆ ಕರೆಂಟ್ ಆಗಿದೆ ಆದ್ದರಿಂದ PS 52 4 ಮೆಗಾವ್ಯಾಟ್ ಅದು ಕಳುಹಿಸುವ ಅಂತಿಮ ಶಕ್ತಿಯಾಗಿದೆ ನಂತರ ಕೊನೆಯದು ನಿಖರವಾದ ಪ್ರಸರಣ ಲೈನ್ನ ಸಮೀಕರಣವಾಗಿದ್ದು ಅದು tan ಹೈಪರ್ಬೋಲಿಕ್ ಆಗಿದ್ದು cosine sine tan ಎಲ್ಲವೂ ಸಿಕ್ಕಿದೆ ಆದ್ದರಿಂದ ಮೊದಲು γlZYl ಅನ್ನು ಕಂಡುಕೊಂಡಿದ್ದೀರಿ γl ವಾಸ್ತವವಾಗಿ ಹಿಂದಿನ ಉದಾಹರಣೆಯಲ್ಲಿ ನೋಡಿದ್ದೀರಿ γl ZY ದೊಡ್ಡ ಅಕ್ಷರ Z ದೊಡ್ಡ ಅಕ್ಷರ Y ಎಲ್ಲಾ ದೊಡ್ಡ ಅಕ್ಷರ Z ದೊಡ್ಡ ಅಕ್ಷರ Y ಮೌಲ್ಯಗಳನ್ನು ಬದಲಿಸುತ್ತೀರಿ ಏಕೆಂದರೆ ಎಲ್ಲವೂ ತಿಳಿದಿದೆ 0 33 ಕೋನ 81 2 ಡಿಗ್ರಿ ಸರಿಯಾಗಿ ಪಡೆಯುತ್ತದೆ ಆದ್ದರಿಂದ ZC ZY ಆದ್ದರಿಂದ ಸಣ್ಣ z y ದೊಡ್ಡ ಅಕ್ಷರ ZY ಯ ಮೇಲೆ ರೂಟ್ಗೆ ಸಮಾನವಾಗಿರುತ್ತದೆ ನೀವು Z ಮತ್ತು Y ಮೌಲ್ಯಗಳನ್ನು ಹಾಕಿದ್ದನ್ನು ನೀವು ನೋಡಿದ್ದೀರಿ ನಿಮಗೆ 330 31 ಕೋನ ಮೈನಸ್ 8 8 ಡಿಗ್ರಿ ಸಿಗುತ್ತದೆ ಈಗ A D cosh γl ಈ ಎಲ್ಲಾ ಮೌಲ್ಯವನ್ನು ಇರಿಸಿ ಅದನ್ನು 0 9481 ಕೋನ 1 ಡಿಗ್ರಿ ಸರಿಯಾಗಿ ಪಡೆಯುತ್ತೀರಿ sinh γl 0 33 ಕೋನ 81 2 ಡಿಗ್ರಿ ಗೆ ಸಮಾನವಾಗಿರುತ್ತದೆ ಮತ್ತು B ZC sinh γl ನೂರ ಒಂಬತ್ತು ಕೋನ 72 4 ಮತ್ತು C sinh γl ZC ಎಲ್ಲಾ ಮೌಲ್ಯಗಳನ್ನು j 10 3 ಗೆ ಬದಲಿಸುವಿರಿ ಈಗ ಅಂತಿಮ ವೋಲ್ಟೇಜ್ VS AVR B IR ಅನ್ನು ಕಳುಹಿಸುತ್ತೀರಿ ಆದ್ದರಿಂದ AVR B ಮತ್ತು IR ಇಲ್ಲಿ ಬದಲಿಯಾಗಿಸಿದರೆ ಇಲ್ಲಿ ಈ ಎಲ್ಲಾ ಮೌಲ್ಯಗಳನ್ನು ಸರಿಯಾಗಿ ಬದಲಿಸಲಾಗಿದೆ ಮತ್ತು VS 129 806 ಕೋನ 5 72 ಡಿಗ್ರಿ ಕಿಲೋ ವೋಲ್ಟ್ ಗೆ ಪಡೆಯುತ್ತೀರಿ ಆದ್ದರಿಂದ ಎಂಡ್ ವೋಲ್ಟೇಜ್ ರೇಖೆಯನ್ನು ಲೈನ್ ಗೆ ಕಳುಹಿಸುವುದರಿಂದ ಈ ಒಂದು 224 72 ಡಿಗ್ರಿ ಕಿಲೋ ವೋಲ್ಟ್ಗೆ 3 ರಿಂದ ಗುಣಿಸಿ ಈಗ ಅದೇ ರೀತಿ ಅಂತಿಮ ಕರೆಂಟ್ ಅನ್ನು ಕಳುಹಿಸಲಾಗುತ್ತಿದೆ IS CVR D IR C ಎಂದು ತಿಳಿದುಬಂದಿದೆD ಎಂಬುದು VS IR ಎಂದು ತಿಳಿದುಬಂದಿದೆ ಆದ್ದರಿಂದ ಇದು ಕಿಲೋ ಆಂಪಿಯರ್ನಲ್ಲಿದೆ ಆದ್ದರಿಂದ ಈ ಡ್ರಾಪ್ ಈ ಭಾಗವು ಕಿಲೋ ವೋಲ್ಟ್ಗೆ ಸರಿಯಾಗಿ ಇರುತ್ತದೆ ಆದ್ದರಿಂದಆ ಸಂದರ್ಭದಲ್ಲಿ ಸರಿಯಾಗಿ ಲೆಕ್ಕಾಚಾರ ಮಾಡಿದರೆ ಆಯಿತು ನಿಮ್ಮ ಕ್ಯಾಲ್ಕುಲೇಟರ್ ಅನ್ನು ಬಳಸುವುದರಿಂದ ನೀವು ಈ ಅನ್ನು 0 135 ಕೋನ 10 23 ಡಿಗ್ರಿ 23 ಡಿಗ್ರಿ ಕಿಲೋ ಆಂಪಿಯರ್ಗೆ ಸಮನಾಗಿರುತ್ತದೆ ಮತ್ತು ಈ ಸಂದರ್ಭದಲ್ಲಿ ಸಹ VS ಇದು VS ಕೋನ 5 72 ಡಿಗ್ರಿ ಸಮನಾಗಿರುತ್ತದೆ ಮತ್ತು ಕರೆಂಟ್ 10 2323 ಡಿಗ್ರಿ ಅದನ್ನು ಮೊದಲಿನಂತೆಯೇ ತೆಗೆದುಕೊಂಡರೆ ಉಲ್ಲೇಖ ಸಾಲು ಆಗಿದೆ ಆದ್ದರಿಂದ ಕರೆಂಟ್ ಇಲ್ಲಿ ಕಳುಹಿಸುವ ಅಂತಿಮ ವೋಲ್ಟೇಜ್ ಅನ್ನು ಸಹ ಮುನ್ನಡೆಸುತ್ತಿದೆ ಆದ್ದರಿಂದ ಪವರ್ ಫ್ಯಾಕ್ಟರ್ cosine 10 23 5 72 ಡಿಗ್ರಿಗಿಂತ ಮುಂಚೆಯೇ ಇರುತ್ತದೆ ಅದು 0 997 ಮುಂಚೂಣಿಯಲ್ಲಿದೆ ಆದ್ದರಿಂದ ಅಂತಿಮ ಶಕ್ತಿಯನ್ನು ಕಳುಹಿಸುವುದು3 VR ಗೆ ಸಮನಾಗಿರುತ್ತದೆ ಈ ಕರೆಂಟ್ ಪ್ರಮಾಣಕ್ಕೆ 0 997 ವಿದ್ಯುತ್ ಅಂಶಕ್ಕೆ 52 4 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ ಈ 3 ಪ್ರಕರಣಗಳನ್ನು ಶಾರ್ಟ್ ಲೈನ್ ನಾಮಿನಲ್ ವಿಧಾನ ಮತ್ತು ಶಾರ್ಟ್ ಲೈನ್ ಕೇಸ್ಗೆ ನಿಖರವಾದ ವಿಧಾನವನ್ನು ಹೋಲಿಸಿದರೆ ವೋಲ್ಟೇಜ್ಗೆ ಕಳುಹಿಸುವ ಅಂತಿಮ ಸಾಲು 235 33 KV ಆದರೆ ನಾಮಿನಲ್ ವಿಧಾನಕ್ಕೆ ಅಂತಿಮ ವೋಲ್ಟೇಜ್ ಕಳುಹಿಸುವಿಕೆಯು 224 85 KV ಮತ್ತು ನಿಖರವಾದ ವಿಧಾನಕ್ಕೂ ಸಹ 224 ಆದ್ದರಿಂದ ನಾಮಿನಲ್ ಮತ್ತು ನಿಖರ ಎರಡೂ ಹೆಚ್ಚು ಅಥವಾ ಕಡಿಮೆ ಒಂದೇ ಆದರೆ ಸಣ್ಣ ಸಾಲಿಗೆ ನಿಮ್ಮ ಇದು ವಾಸ್ತವವಾಗಿ ಸಣ್ಣ ಸಾಲಿಗೆ 235 ಈಗ ಕರೆಂಟ್ ಅಂತಿಮ ಪ್ರಮಾಣವನ್ನು ಕಳುಹಿಸಲು ಇದು 0 173 ಕಿಲೋ ಆಂಪಿಯರ್ ಆಗಿದೆ ಆದರೆ ಇಲ್ಲಿ ಅದು 0 135 ಕಿಲೋ ಆಂಪಿಯರ್ ಆಗಿದೆ ಇದು 2 ಒಂದೇ ಆಗಿರುತ್ತದೆ ಈ 2 ಒಂದೇ ಆದರೆ ಇಲ್ಲಿ ಅದು ಸ್ವಲ್ಪ ಹೆಚ್ಚು ಆದ್ದರಿಂದ ಶಂಟ್ ಕೆಪಾಸಿಟರ್ ಅನ್ನು ಪರಿಗಣಿಸಿದಾಗ ನಿಜವಾಗಿ ಏನಾಗುತ್ತದೆ ಕ್ಷಮಿಸಿ ಅದು ಕೆಪಾಸಿಟರ್ ಅನ್ನು ಸರಿಯಾಗಿ ಚಾರ್ಜ್ ಮಾಡುತ್ತದೆ ಆದ್ದರಿಂದ ಮೂಲತಃ ಇದು ಪ್ರತಿಕ್ರಿಯಾತ್ಮಕ ಕರೆಂಟ್ ಸಾಲಿನಲ್ಲಿದೆ ಎಂದು ಕರೆಯುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಗುತ್ತದೆ ಅದು ಕರೆಂಟ್ 2 ಘಟಕವನ್ನು ಹೊಂದಿದೆ ಈ ವಿಷಯವು ನೈಜ ಅಂಶಗಳಲ್ಲಿ ಒಂದಾಗಿದೆ ನಿಮ್ಮ ಪ್ರತಿಕ್ರಿಯಾತ್ಮಕ ಘಟಕವಾಗಿದೆ ಆದ್ದರಿಂದ ನೀವು ಆ ಚಾರ್ಜಿಂಗ್ ಕೆಪಾಸಿಟನ್ಸ್ನಲ್ಲಿರುವಾಗ ಪ್ರತಿಕ್ರಿಯಾತ್ಮಕ ಕರೆಂಟ್ ಅನ್ನು ಚುಚ್ಚುತ್ತೀರಿ ಆದ್ದರಿಂದ ಕರೆಂಟ್ ಪ್ರತಿಕ್ರಿಯಾತ್ಮಕ ಅಂಶವು ಸ್ವಲ್ಪ ಕಡಿಮೆ ಆಗಿರುತ್ತದೆ ಸರಿನಾ ಆದ್ದರಿಂದ ಆ ಸಂದರ್ಭದಲ್ಲಿ ಕರೆಂಟ್ ಪ್ರಮಾಣವನ್ನು ತೆಗೆದುಕೊಳ್ಳುವಾಗ ಆದ್ದರಿಂದ ಈ ಕರೆಂಟ್ ಇದಕ್ಕಿಂತ ಕಡಿಮೆಯಿರುತ್ತದೆ ಏಕೆಂದರೆ ಇಲ್ಲಿ ಯಾವುದೇ ಚಾರ್ಜಿಂಗ್ ಪ್ರವೇಶವನ್ನು ಯಾವುದೇ ಸಣ್ಣ ಶುಲ್ಕಕ್ಕೆ ಪರಿಗಣಿಸಲಾಗುವುದಿಲ್ಲ ಆದರೆ ಈ ಒಂದು ಅಥವಾ ಇದಕ್ಕಾಗಿ ಆ ವಿಷಯಗಳನ್ನು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಕರೆಂಟ್ ಇದಕ್ಕಿಂತ ಸ್ವಲ್ಪ ಕಡಿಮೆಯಾಗಿದೆ ಶಾರ್ಟ್ ಲೈನ್ ಚಾರ್ಜಿಂಗ್ಗಾಗಿ ಯಾವುದನ್ನೂ ಸರಿಯಾಗಿ ಪರಿಗಣಿಸದಿದ್ದಾಗ ಅದು ವಿದ್ಯುತ್ ಅಂಶದಲ್ಲಿದೆ ಮತ್ತು ಅದು 0 75 ಆಗಿದೆ ಆದರೆ ಅದು ಇದೆ ಆದರೆ ನಾಮಿನಲ್ ಅಥವಾ ನಿಖರವಾದ ವಿಧಾನವನ್ನು ಪರಿಗಣಿಸಿದರೆ ವಿದ್ಯುತ್ ಅಂಶವು 0 997 ಅನ್ನು ಹೆಚ್ಚು ಸುಧಾರಿಸುತ್ತದೆ ಮತ್ತು ಎರಡೂ ಒಂದೇ ಆಗಿರುತ್ತದೆ ಇದು ಮತ್ತೆ ಅದೇ ತತ್ವಶಾಸ್ತ್ರವಾಗಿದೆ ಕರೆಂಟ್ ಶುಲ್ಕವನ್ನು ಪರಿಗಣಿಸುವುದರಿಂದ ಇದು ನಡೆಯುತ್ತಿದೆ ಆದ್ದರಿಂದ ದೀರ್ಘ ರೇಖೆಯ ಬಲಕ್ಕಾಗಿ ಚಾರ್ಜಿಂಗ್ ಪ್ರವೇಶವನ್ನು ನಿರ್ಲಕ್ಷಿಸಲಾಗುವುದಿಲ್ಲ ಮತ್ತು ನಿಮ್ಮ ಕಳುಹಿಸುವ ಅಂತಿಮ ಶಕ್ತಿ 52 88 ಮೆಗಾವ್ಯಾಟ್ ಎಂಬ ಸಣ್ಣ ಸಾಲಿನ ಸಂದರ್ಭದಲ್ಲಿ ಆದರೆ ನಾಮಿನಲ್ ಸಂದರ್ಭದಲ್ಲಿ ನಿಖರವಾದ ವಿಧಾನವು ಸ್ವಲ್ಪ ಕಡಿಮೆ 52 4 ಆ ಪ್ರತಿಕ್ರಿಯಾತ್ಮಕ ಕರೆಂಟ್ ಇಂಜೆಕ್ಷನ್ ಕಾರಣ ಕರೆಂಟ್ ಪ್ರಮಾಣ ಕಡಿಮೆ ಎಂದು ನಿಮಗೆ ಹೇಳಿದೆ ಆದ್ದರಿಂದ ಈ ಕರೆಂಟ್ ಸ್ವಲ್ಪ ಕಡಿಮೆಯಿದೆ ಸರಿನಾ ಮತ್ತು ಇದು ಸ್ವಲ್ಪ ಹೆಚ್ಚಾಗಿದೆ ಆದ್ದರಿಂದ ಇದರರ್ಥ ನೀವು ಈ ರೀತಿ ಯೋಚಿಸಿದರೆ ಇದರರ್ಥ ರೇಖೆಯ ನಷ್ಟವು ನಾಮಿನಲ್ಕ್ಕೆ ಆಗುತ್ತದೆ ಅಥವಾ ಸಣ್ಣ ಲೈನ್ ನ ಸಣ್ಣ ಲೈನ್ ಗೆ ಹೋಲಿಸಿದರೆ ನಿಖರತೆಯು ಸ್ವಲ್ಪ ಕಡಿಮೆ ಇರುತ್ತದೆ ಆದ್ದರಿಂದ ನಿಮಗೆ ತಿಳಿದಿರುವ ಸಣ್ಣ ಉದಾಹರಣೆ ನಾಮಮಾತ್ರ ಮತ್ತು ನಿಖರವಾದ ವಿಧಾನವು ತಿಳಿದಿದೆ ಆದರೆ ನಾಮಿನಲ್ವನ್ನು ನೋಡಬಹುದು ಬಹುತೇಕ ನಿಖರವಾದ ವಿಧಾನದಂತೆ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಸಾಲು ತುಂಬಾ ಉದ್ದವಾಗಿದ್ದರೆ ಅವರು ಮೂಲತಃ ನಾಮಿನಲ್ ವಿಧಾನವನ್ನು ಸರಿಯಾಗಿ ಪರಿಗಣಿಸುತ್ತಿರುವ ಪ್ರವೇಶವನ್ನು ವಿಧಿಸುವ ಎಲ್ಲಾ ಪ್ರಸರಣ ರೇಖೆಯ ಲೋಡ್ ಹರಿವಿನ ಅಧ್ಯಯನಗಳಿಗೆ ಕಾಣುವಿರಿ ಆದ್ದರಿಂದ ಇದು ಪ್ರತಿ ಓವರ್ಹೆಡ್ ಟ್ರಾನ್ಸ್ಮಿಷನ್ ಲೈನ್ ಆಗಿದೆ ಆದ್ದರಿಂದ ಈ ಪ್ರಸರಣ ಮಾರ್ಗಕ್ಕಾಗಿ ನಿಮಗೆ ಆರು ವಿಭಿನ್ನ ಉದಾಹರಣೆಗಳನ್ನು ನೀಡಿದ್ದೇನೆ ಮತ್ತು ಇದು ವಿಭಿನ್ನ ರೀತಿಯ ಸಮಸ್ಯೆಯನ್ನು ಸರಿಪಡಿಸುವ ಆಲೋಚನೆಗಳನ್ನು ತೆರವುಗೊಳಿಸುತ್ತದೆ ಈಗ ಮುಂದಿನದು ವೋಲ್ಟೇಜ್ ತರಂಗಗಳು ಆದ್ದರಿಂದ 26 ಮತ್ತು 27 ಸಮೀಕರಣವನ್ನು ಬಳಸುವ ಮೂಲಕ ನಿಮಗೆ 26 ಮತ್ತು 27 ಅನ್ನು ಕೆಲವೇ ಸೆಕೆಂಡ್ ನಲ್ಲಿ ತೋರಿಸುತ್ತೇನೆ ಸರಿನಾ ಇದು ಸಮೀಕರಣ 26 ಎಂದು ನೆನಪಿಸಿಕೊಂಡರೆ ಇದು ಸಮೀಕರಣ 26 V C1 eγxC2e γx ಸರಿನಾ ಇದು ಸಮೀಕರಣ 26 ಆಗಿದೆ ಮತ್ತು ಪ್ರಸರಣ ಸ್ಥಿರತೆಯನ್ನು ನಾವು αjβ ಸರಿಯಾಗಿ ತೆಗೆದುಕೊಂಡಿದ್ದೇವೆ ಆದ್ದರಿಂದ 26 ಮತ್ತು 27 ಅನ್ನು ಬಳಸುವುದರಿಂದ ಈ ಮೌಲ್ಯವನ್ನು ಇಲ್ಲಿ ಇರಿಸಿ ಎಂದರೆ ಮೌಲ್ಯವನ್ನು ಇಲ್ಲಿ ಹಾಕಿದರೆ ಅದು 26 ಮತ್ತು 27 ಆಗುತ್ತದೆ V C1 eαxC2ejβx ಏಕೆಂದರೆ ಅದು ನಿಜವಾಗಿ αjβx ಆದ್ದರಿಂದ ಅದನ್ನು eαxejβx C2e αxe jβx ನಂತೆ ಬೇರ್ಪಡಿಸುತ್ತಿದ್ದೇವೆ ಇದು ಸಮೀಕರಣ 49 ಈಗ ಈ ಸಮೀಕರಣ 49 ಟಯ್ಮ್ ಡೊಮೇನ್ಗೆ ರೂಪಾಂತರಗೊಳ್ಳಬೇಕು ಏಕೆಂದರೆ ಈ ಮೌಲ್ಯವು ಅದರ RMS ಮೌಲ್ಯವನ್ನು ಈ V ಮೌಲ್ಯವನ್ನು ಹೇಳುತ್ತದೆ ಅದು ನಿಜವಾಗಿ RMS ಮೌಲ್ಯವಾಗಿದೆ ಆದ್ದರಿಂದ ಅದನ್ನು ಟಯ್ಮ್ ಡೊಮೇನ್ಗೆ ಟಯ್ಮ್ t ಮತ್ತು x ನ ಕಾರ್ಯವಾಗಿ ಪರಿವರ್ತಿಸಿದರೆಅದರ V ಕಾರ್ಯವನ್ನು t x t x ಎಂದು ಬರೆಯಬಹುದು ಅದು ಸಮಯದ ಕಾರ್ಯ ಮತ್ತು ದೂರ x ಬಲವು RMS ಮೌಲ್ಯವಾಗಿದ್ದರೆ ಅದು2 ಈ ಒಂದು C1 eαx ನ ನೈಜ ಭಾಗಕ್ಕೆ ಆಗಿರುತ್ತದೆ ಮತ್ತು ನಂತರ ejωtβx ಆಗಿರುತ್ತದೆ ಏಕೆಂದರೆ ನಾವು ಟಯ್ಮ್ ಡೊಮೇನ್ನಲ್ಲಿ ಪರಿಗಣಿಸುತ್ತಿದ್ದೇವೆ ಅದಕ್ಕಾಗಿಯೇ ejωtβx ಸರಿನಾ ಮತ್ತು ಇದು RMS ಮೌಲ್ಯವಾಗಿದೆ ಆದ್ದರಿಂದ AC AC ಸರ್ಕ್ಯೂಟ್ ಸಿದ್ಧಾಂತದ ಸರಿಯಾದ ತತ್ವಶಾಸ್ತ್ರ ಆಗಿದೆ ಮತ್ತು C2e αxejωt βx ಸರಿನಾ ಆದ್ದರಿಂದ ನಾವು ಟಯ್ಮ್ ಡೊಮೇನ್ಗೆ ಪರಿವರ್ತನೆಗೊಳ್ಳುತ್ತಿರುವ ಈ ಸಮೀಕರಣದ ಮೂಲಕ ನಿಮ್ಮ ಪ್ರಯತ್ನವನ್ನು ಪ್ರಯತ್ನಿಸಿ ಆದ್ದರಿಂದ ಇದು ಸಮೀಕರಣ 50 ಆಗಿದೆ ಆದರೆ ಅದರ ನಂತರ ನಾನು ಹೇಳಿದ್ದನ್ನು ಗಮನಿಸಿ ಇಲ್ಲಿ ಸಮೀಕರಣ 49 ರಲ್ಲಿ V ರೇಖೆಯ ಉದ್ದಕ್ಕೂ ಯಾವುದೇ ಹಂತದಲ್ಲಿ ವೋಲ್ಟೇಜ್ನ RMS ಫಾಸರ್ ಮೌಲ್ಯ ಇದರರ್ಥ ಟಯ್ಮ್ ಡೊಮೇನ್ಗೆ ಸರಿಯಾಗಿ ಪರಿವರ್ತಿಸುತ್ತಿದ್ದೇವೆ ಮತ್ತು ಸ್ವೀಕರಿಸುವ ತುದಿಯಿಂದ ಅಳೆಯಲಾಗುತ್ತದೆ ಆದ್ದರಿಂದ x ಎಂದರೆ ಸ್ವೀಕರಿಸುವ ತುದಿಯಿಂದ ಕಳುಹಿಸುವ ಅಂತ್ಯಕ್ಕೆ ಚಲಿಸುವ x ಹೆಚ್ಚಳಗಳು ಮೊದಲ ಪದವು ಆಗುತ್ತದೆ ಆದ್ದರಿಂದ ಉದ್ದವು ಹೆಚ್ಚಾಗುತ್ತಿದ್ದರೆ ದೀರ್ಘ ರೇಖೆಯ ಅಭಿವ್ಯಕ್ತಿಯನ್ನು ಪಡೆಯುತ್ತಿರುವಾಗ ದೂರದಿಂದ ಕೊನೆಯ ಸ್ವೀಕರಿಸುವಿಕೆಯಿಂದ ಅಂತ್ಯವನ್ನು ಕಳುಹಿಸುವವರೆಗೆ ಪರಿಗಣಿಸಲಾಗುತ್ತದೆ ಎಂದು ಪರಿಗಣಿಸಿದ್ದೇನೆ ಅಂದರೆ ಸ್ವೀಕರಿಸುವ ತುದಿಯಿಂದ ಚಲಿಸುವಾಗ ಅಂತ್ಯ x ಕಳುಹಿಸುವುದು ಹೆಚ್ಚುತ್ತಿದೆ ಆದ್ದರಿಂದe ಅನ್ನು ಹೆಚ್ಚಿಸಿದಾಗ ಇದು eαx ಸರಿನಾ ಆದ್ದರಿಂದ ಈ ಪದದ ಮೌಲ್ಯವು ಹೆಚ್ಚಾಗುತ್ತದೆ ಸರಿನಾ ಆದ್ದರಿಂದ ಅದಕ್ಕಾಗಿಯೇ ಆ ಚಲಿಸುವಿಕೆಯು eαx ಮತ್ತು ಕಾರಣದಿಂದಾಗಿ ಮೊದಲ ಪದವನ್ನು ದೊಡ್ಡದಾಗುವುದನ್ನು ಘಟನೆ ತರಂಗ ಎಂದು ಕರೆಯಲಾಗುತ್ತದೆ ಮತ್ತು ಎರಡನೇ ಪದ e αx ಚಿಕ್ಕದಾಗುವುದರಿಂದ ಅದು ಹೆಚ್ಚಾಗುತ್ತಿದೆ ಏಕೆಂದರೆ ಅದು e αx ಮತ್ತು ಇದನ್ನು ಪ್ರತಿಫಲಿತ ತರಂಗ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಒಂದು ಘಟನೆ ತರಂಗ ಇನ್ನೊಂದನ್ನು ಪ್ರತಿಫಲಿತ ತರಂಗ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಆ ಲೈನ್ ನ ವೋಲ್ಟೇಜ್ನ ಉದ್ದಕ್ಕೂ ಯಾವುದೇ ಹಂತದಲ್ಲಿ ಎರಡು ಘಟಕಗಳ ಮೊತ್ತವಿದೆ ಇದರರ್ಥ ಈ ಪದವನ್ನು V1t x ಎಂದು ವ್ಯಾಖ್ಯಾನಿಸುತ್ತಿದ್ದೇವೆ ಮೊದಲ ಪದ ಮತ್ತು ಎರಡನೇ ಪದವನ್ನು ನಾವು V2 t x ಎಂದು ವ್ಯಾಖ್ಯಾನಿಸುತ್ತಿದ್ದೇವೆ ಆದ್ದರಿಂದ ಇದರ ಅರ್ಥ ಅಲ್ಲಿ V1t x ಅಂದರೆ V ಫಂಕ್ಷನ್ V1 ಅಂದರೆ V1 ಒಂದು ಫಂಕ್ಷನ್ V1t x 2 C1 eαx cos ωtβx ಮತ್ತು ಈ cosine ಅನ್ನು ನೈಜ ಭಾಗವೆಂದು ತೆಗೆದುಕೊಂಡರೆ ಅದು cos ωtβx ಆಗಿರುತ್ತದೆ ಆದ್ದರಿಂದ ಈ ಭಾಗವು cos ωtβx ಇದು 52 ಮತ್ತು ಎರಡನೇ ಅವಧಿ V2 t x 2 C2 e αx cos ωt βx ಏಕೆಂದರೆ ಇಲ್ಲಿ ejωt βx ಇದು ನಿಜವಾದ ಭಾಗವಾಗಿರುತ್ತದೆ ಆದ್ದರಿಂದ ಇದು C2 e αx cos ωt βx ಸರಿನಾ ಇದು ಸಮೀಕರಣ 53 ಆಗಿದೆ ಆದ್ದರಿಂದ ಇದು V1 ಗಾಗಿ ಅಭಿವ್ಯಕ್ತಿ ಮತ್ತು ಇದು V2 ಬಲಕ್ಕೆt x ಅಭಿವ್ಯಕ್ತಿ ಆದ್ದರಿಂದ ಲೈನ್ನ ಉದ್ದಕ್ಕೂ ಚಲಿಸಿದರೆ ಲೈನ್ನ ಉದ್ದಕ್ಕೂ ಚಲಿಸುತ್ತೇವೆ ನಿಮ್ಮ 52 ಮತ್ತು 53 ರ ಸಮೀಕರಣವು ಪ್ರಯಾಣದ ತರಂಗದಂತೆ ವರ್ತಿಸುತ್ತದೆ ಏಕೆಂದರೆ ಅದು ಘಟನೆಯ ತರಂಗ ಮತ್ತು ಇನ್ನೊಂದು ಪ್ರತಿಫಲಿಸುತ್ತದೆ ಈಗ ನೀವು ಪ್ರತಿಬಿಂಬಿತ ತರಂಗವು ಈ ಪ್ರತಿಫಲಿತ ತರಂಗ ಭಾಗವನ್ನು ಈ ಭಾಗ ಪ್ರತಿಫಲಿತ ತರಂಗವೆಂದು ಪರಿಗಣಿಸುತ್ತದೆ ಎಂದು ಪರಿಗಣಿಸುತ್ತೀರಿ ಆದ್ದರಿಂದ ಅದು V2 t x ಮತ್ತು ಅಲೆಯೊಂದಿಗೆ ಸವಾರಿ ಮಾಡುತ್ತಿದ್ದೇವೆ ಎಂದು ಊಹಿಸಿ ಇದರರ್ಥ ಪ್ರಯಾಣದ ಅಲೆಯ ಗರಿಷ್ಠ ವೈಶಾಲ್ಯವನ್ನು ನೋಡಲು ಬಯಸಿದರೆ ಆ ತರಂಗ ವೇಗ ಏನೆಂಬುದನ್ನು ವೇಗಗೊಳಿಸಿ ಮತ್ತು ನೀವು ಸಹ ಅದೇ ವೇಗದೊಂದಿಗೆ ಚಲಿಸಿದರೆ ನೀವು ಮಾತ್ರ ಗರಿಷ್ಠತೆಯನ್ನು ಗಮನಿಸಬಹುದು ಆದ್ದರಿಂದ ಕರೆಯುವ ಅಲೆಯೊಂದಿಗೆ ಸವಾರಿ ಮಾಡುತ್ತಿದ್ದೇವೆ ಎಂದು ಊಹಿಸಿದಾಗ ತತ್ಕ್ಷಣದ ಮೌಲ್ಯದ ಗರಿಷ್ಠ ವೈಶಾಲ್ಯವನ್ನು ಗಮನಿಸಲು ನಾವು ಪ್ರತಿಫಲಿತ ತರಂಗವನ್ನು ಪರಿಗಣಿಸುತ್ತಿದ್ದೇವೆ ಅದು ωt βx 2 k ಅಂದರೆ ಇದರ ಅರ್ಥ ಹೀಗೆ ಬಯಸಿದಲ್ಲಿ ಇದು ನಿಮಗೆ ಬೇಕಾದ 2 C2 e αx ಬಯಸಿದರೆ ಗರಿಷ್ಠ ಮೌಲ್ಯವಾಗಿರುತ್ತದೆ ಅದು cos ωt βx 1 ಇದು ಗರಿಷ್ಠ ಮೌಲ್ಯವಾಗಿರುತ್ತದೆ ಸರಿನಾ ಇದರರ್ಥ ωt βx 1 ಸರಿನಾ ನಿಮಗೆ ಸಮನಾಗಿರುತ್ತದೆ cos 2kπ 2 k ಅಥವಾ 2 k ಬರೆಯಬಹುದು 2kπ ಗೆ ಸಮನಾಗಿರುತ್ತದೆ 2kπ ಗೆ ಈ ಹಕ್ಕನ್ನು 2kπ ಸರಿನಾ ನಿಮ್ಮ cosine ಅನ್ನು ಹಾಕುತ್ತೇನೆ ಆದ್ದರಿಂದ ಇದರರ್ಥ ωt βx 2kπ ಇದು ಒಂದು k 0 cos 0 1 k 1 cos 2π ಸಹ 360 ಡಿಗ್ರಿ 1 ಮತ್ತು ಹೀಗೆ ಮುಂದುವರೆದರೆ ಸಾಮಾನ್ಯ ವಿಷಯ ಆದ್ದರಿಂದωt βx 2kπ ಆಗಿರುತ್ತದೆ ಇದರರ್ಥ ನಿಮ್ಮ ಮೌಲ್ಯದ ಗರಿಷ್ಠ ವೈಶಾಲ್ಯವನ್ನು ನೀವು ಕರೆಯುವ ಕ್ಷಣಾರ್ಧವನ್ನು ಗಮನಿಸುವುದಕ್ಕಾಗಿ ಇದು ωt βx ಇದು 1 ಆಗಿರಬೇಕು ಅಂದರೆ ωt βx2kπ ಗೆ ಸಮನಾಗಿರಬೇಕೆಂದು ಹೇಳಿದ್ದು ಸರಿನಾ ಅಂದರೆ x t 2kπ ಇದು ಸಮೀಕರಣ 4 ಸರಿನಾ ಈಗ ತರಂಗವನ್ನು ಮುಂದುವರಿಸಲು ಮತ್ತು ಗರಿಷ್ಠ ವೈಶಾಲ್ಯವನ್ನು ಗಮನಿಸಲು ತರಂಗ ವೇಗದ ಸಮಾನವಾಗಿ ಪ್ರಯಾಣಿಸಬೇಕು ಅಂದರೆ ಆ ಶಿಖರವನ್ನು ಗಮನಿಸಲು ಬಯಸಿದರೆ ವೇಗ ಏನೇ ಇರಲಿ ಅದರೊಂದಿಗೆ ಪ್ರಯಾಣಿಸಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಸಮೀಕರಣಕ್ಕೆ ಸಮನಾಗಿರುವ ಸಮಯಕ್ಕೆ ಸಂಬಂಧಿಸಿದಂತೆ ವ್ಯುತ್ಪನ್ನವನ್ನು ತೆಗೆದುಕೊಂಡರೆ ಸಮೀಕರಣ 54 ಆಗುತ್ತದೆ ಆದ್ದರಿಂದ dxdtನಿಂದ ಸರಿಯಾಗಿ ಕಂಡುಕೊಂಡರೆ dxdt ಎಂದರೆ ಮೂಲತಃ ಅದು ಸರಿಯಾಗಿರುತ್ತದೆ ಆದ್ದರಿಂದ dxdt ಸರಿಯಾಗಿರುತ್ತದೆ ಇದು ಸಮೀಕರಣ 55 ಹೀಗಾಗಿ ಪ್ರಸರಣದ ವೇಗವನ್ನು v ಅಂದರೆ dxdt ನಿಂದ ನೀಡಲಾಗುತ್ತದೆω2πf ಇದು ಸಮೀಕರಣ 56 ಸರಿನಾ ಆದ್ದರಿಂದ ಇದು ಪ್ರಸರಣದ ವೇಗ ಈಗ ಇಲ್ಲಿ ಬರೆದಿರುವ ಲೈನ್ನ ಉದ್ದಕ್ಕೂ ಸಂಪೂರ್ಣ ವೋಲ್ಟೇಜ್ ಚಕ್ರವು ಕೋನೀಯ ವಾದದಲ್ಲಿನ2π ರೇಡಿಯನ್ನ ಬದಲಾವಣೆಗೆ βx ಅನುಗುಣವಾಗಿರುತ್ತದೆ ಅನುಗುಣವಾದ ಲೈನ್ ಯ ಉದ್ದ x λ ವನ್ನು ತರಂಗ ಉದ್ದ ಎಂದು ವ್ಯಾಖ್ಯಾನಿಸಲಾಗಿದೆ ಸರಿನಾ ನೀವು ಪ್ರತಿ ಮೀಟರ್ಗೆ ರೇಡಿಯನ್ನಲ್ಲಿ ವ್ಯಕ್ತಪಡಿಸಿದರೆ ವ್ಯಕ್ತಪಡಿಸಲಾಗುತ್ತದೆ ಪ್ರತಿ ಮೀಟರ್ಗೆ ರೇಡಿಯನ್ನಲ್ಲಿ ಇದರ ಅರ್ಥವೇನೆಂದರೆ ಲೈನ್ನ್ನ ಉದ್ದಕ್ಕೂ ಅನುಗುಣವಾದ ಸಂಪೂರ್ಣ ವೋಲ್ಟೇಜ್ ಚಕ್ರವು ಕೋನೀಯ ವಾದದಲ್ಲಿನ 2π ರೇಡಿಯನ್ನ ಬದಲಾವಣೆಗೆ ಅನುರೂಪವಾಗಿದೆ ಸರಿನಾ ಆದ್ದರಿಂದ ಆ ಸಂದರ್ಭದಲ್ಲಿ ಅನುಗುಣವಾದ ಲೈನ್ ನ ಉದ್ದ x λ ಅನ್ನು ತರಂಗ ಉದ್ದ ಎಂದು ವ್ಯಾಖ್ಯಾನಿಸಲಾಗುತ್ತದೆβx2π ಅಂದರೆ x ಆಗಿದ್ದರೆ ಅದು ನಿಜವಾಗಿ λ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅದಕ್ಕಾಗಿಯೇ x λ β βλ 2π ಆಗ ಅದನ್ನು ಹಾಕುತ್ತಿದ್ದೇವೆ ಆದ್ದರಿಂದ λ 2π ಒಂದೇ ಒಂದು ವಿಷಯವಾದರೆ ಹೇಳುತ್ತೇನೆ ಸಾಮಾನ್ಯವಾಗಿ ವಾಸ್ತವವಾಗಿ ಈ ಭಾಗವು ಅಭ್ಯಾಸವಾಗಿ ಪರಿಣಮಿಸುತ್ತದೆ ಎಂದು ಬರೆಯುತ್ತೇನೆ ಆದರೆ ವಾಸ್ತವವಾಗಿ ಇದು ಈ ಹಕ್ಕಿನಂತೆಯೇ ಇದೆ ಆದರೆ ಇದು ನಿಜ ಆದ್ದರಿಂದ λ 2πಆದ್ದರಿಂದ λ your2π ಸರಿನಾ ಆದ್ದರಿಂದ ಇದು ನಿಜವಾಗಿಯೂ ನಿಮ್ಮ ಆ ತರಂಗ ಉದ್ದವನ್ನು ಈಗ ಹೆಚ್ಚು ಮುಖ್ಯವಾದ ವಿಷಯ ಎಂದು ಕರೆಯುತ್ತೀರಿ ಆದ್ದರಿಂದ ಸಾಲಿನ ನಷ್ಟಗಳನ್ನು ನಿರ್ಲಕ್ಷಿಸಿದರೆ g 0 ಆಗಿರಬೇಕು ಮತ್ತು r 0 ಸರಿಯಾಗಿರಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಲೈನ್ ನ ನಷ್ಟಗಳನ್ನು ನಿರ್ಲಕ್ಷಿಸಿದರೆ ಪ್ರಸರಣ ಸ್ಥಿರ ನ ನೈಜ ಭಾಗ 0 ಆಗುತ್ತದೆ ಸರಿನಾ ಅಂದರೆ ಸಮೀಕರಣ 27ರಿಂದ γαjβ ಇದು ಸಣ್ಣ z ಸಣ್ಣ y ಗಿಂತ ಮೂಲಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಸಣ್ಣ z ಎಲ್ಲಾ ನಾಮಕರಣವನ್ನು ಈ ವಿಷಯದ ಆರಂಭದಲ್ಲಿ ನೀಡಲಾಗಿದೆ ಆದ್ದರಿಂದrjωLgjω jωC ಸರಿನಾ ಆದ್ದರಿಂದ r 0 ಆಗಿರುವುದರಿಂದ g 0 ನೀವು ಬದಲಿಯಾಗಿ r 0 g 0 ಇಲ್ಲಿ ನೀವು j2 2 LC ಅನ್ನು ಪಡೆಯುತ್ತೀರಿ ಅದುjω LC ಆಗಿರುತ್ತದೆ ಆದ್ದರಿಂದ ಯಾವುದೇ ನೈಜ ಭಾಗ ಎಂದರೆα0 ಮತ್ತು βω LC ಲೈನ್ನ ನಷ್ಟ ಕಡಿಮೆಯಾದಾಗ ಇದು ಸಂಭವಿಸುತ್ತಿದೆ ನಷ್ಟ ಕಡಿಮೆ ಲೈನ್ ಎಂದು ಊಹಿಸುತ್ತೇವೆ ಆದ್ದರಿಂದ ಸಮೀಕರಣ 29 ZC small zsmall y ನಮಗೆ ತಿಳಿದಿರುವ ವಿಶಿಷ್ಟ ಲಕ್ಷಣದ ಪ್ರತಿರೋಧ ಮತ್ತು ಸಣ್ಣ z rjωLgjωC ಆದರೆ r 0 g 0 ಆಗಿದೆ ಆದ್ದರಿಂದ r ಅನ್ನು 0 g 0 ಎಂದು ಹೇಳಿದರೆ jω jωರದ್ದುಗೊಳ್ಳುತ್ತದೆ ಮತ್ತು ಅಂತಿಮವಾಗಿ ಅದು ಆಗುತ್ತದೆ ZC ಆಗಿ ಸರಳವಾಗಿ LC ಸರಿಯಾಗುತ್ತದೆ ಆದ್ದರಿಂದ ZC ವಾಸ್ತವವಾಗಿ ಶುದ್ಧ ನಿರೋಧಕವಾಗಿದೆ ಅದು ಸಂಪೂರ್ಣವಾಗಿ ನಿರೋಧಕವಾಗಿದೆ ಇಲ್ಲಿ ಯಾವುದೇ ಸಂಕೀರ್ಣ ಭಾಗವಿಲ್ಲ LC ಸಂಪೂರ್ಣವಾಗಿ ಪ್ರತಿರೋಧಕವಾಗಿದೆ ನಂತರ ಇದರ ಅರ್ಥ ಇದನ್ನು ಸಾಮಾನ್ಯವಾಗಿ ಉಲ್ಬಣ ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಉಲ್ಬಣ ಪ್ರತಿರೋಧ ಎಂದು ಕರೆಯಲ್ಪಡುವ ZC ವಾಸ್ತವವಾಗಿ ಅದರ ಮೌಲ್ಯವು ಓವರ್ಹೆಡ್ ಟ್ರಾನ್ಸ್ಮಿಷನ್ ಲೈನ್ನ ಸಂದರ್ಭದಲ್ಲಿ 250 ಓಮ್ಮತ್ತು 400 ಓಮ್ ನಡುವೆ ಮತ್ತು ಭೂಗತ ಕೇಬಲ್ಗಳ ಸಂದರ್ಭದಲ್ಲಿ 40 ರಿಂದ 60 ಓಮ್ ನಡುವೆ ಬದಲಾಗುತ್ತದೆ ಧನ್ಯವಾದಗಳು ನಂತರ ಮತ್ತೆ ಹಿಂತಿರುಗುವ